ಜೈವಿಕರಿಯಾಕ್ಟರ್ಗಳ ಕುರಿತ ಈ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ನ ಉಪನ್ಯಾಸ ಸಂಖ್ಯೆ 5 ಕ್ಕೆ ಸುಸ್ವಾಗತ ಕೊನೆಯ ಉಪನ್ಯಾಸದಲ್ಲಿ ಜೈವಿಕ ರಿಯಾಕ್ಟರ್ನಿಂದ ಎರಡು ಪ್ರಮುಖ ಉತ್ಪನ್ನಗಳು ಸ್ವತಃ ಕೋಶಗಳಾಗಿರಬಹುದು ಅಥವಾ ಕೋಶದಿಂದ ಉತ್ಪತ್ತಿಯಾಗುವ ಉತ್ಪನ್ನಗಳಾಗಿರಬಹುದು ಎಂದು ನಾವು ನೋಡಿದ್ದೇವೆ ಅದೇ ಸಮಯದಲ್ಲಿ ಈ ಉಪನ್ಯಾಸದಲ್ಲಿ ನಾವು ಅದನ್ನು ಸ್ವಲ್ಪ ಉತ್ತಮವಾಗಿ ಪರಿಷ್ಕರಿಸುತ್ತೇವೆ ಎಂದು ಹೇಳಿದ್ದೇವೆ ವಿವಿಧ ಮಾದರಿಗಳಾದ ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ನಿರ್ದಿಷ್ಟ ಬೆಳವಣಿಗೆಯ ದರದ ವ್ಯತ್ಯಾಸ ಉತ್ಪನ್ನ ಸಾಂದ್ರತೆಯೊಂದಿಗೆ ನಿರ್ದಿಷ್ಟ ಬೆಳವಣಿಗೆಯ ದರದ ವ್ಯತ್ಯಾಸ ಇವುಗಳನ್ನು ನಾವು ನೋಡಿದ್ದೇವೆ ಮತ್ತು ಮೂಲಭೂತವಾಗಿ ಬೆಳವಣಿಗೆಯ ಚಲನಶಾಸ್ತ್ರದ ಮಾದರಿಗಳನ್ನು ನಾವು ನೋಡಿದ್ದೇವೆ ಮತ್ತು ಉತ್ಪನ್ನ ರಚನೆ ಚಲನಶಾಸ್ತ್ರದ ಲ್ಯೂಡೆಕಿಂಗ್ ಪೈರೆಟ್ ಮಾದರಿ ಯನ್ನು ನೋಡಿದ್ದೇವೆ ನಂತರ ಇಳುವರಿ ಗುಣಾಂಕ ನಿರ್ವಹಣೆ ಮುಂತಾದ ಕೆಲವು ಪರಿಕಲ್ಪನೆಗಳನ್ನು ನಾವು ನೋಡಿದ್ದೇವೆ ಮತ್ತು ನಮ್ಮ ಕೊನೆಯ ಉಪನ್ಯಾಸವನ್ನು ನಾವು ಅಲ್ಲಿಗೆ ಮುಗಿಸಿದ್ದೇವೆ ಈ ಉಪನ್ಯಾಸವನ್ನು ಕಿಣ್ವಗಳೊಂದಿಗೆ ಪ್ರಾರಂಭಿಸೋಣ ಜೈವಿಕ ರಿಯಾಕ್ಟರ್ನ ಫಲಿತಾಂಶಗಳಾದ ಜೀವಕೋಶಗಳು ಮತ್ತು ತಯಾರಿಸಲಾದ ಉತ್ಪನ್ನಗಳನ್ನೂ ನಾವು ಸ್ವಲ್ಪ ಸುಧಾರಿಸೋಣ ಎಂದು ಹೇಳಿದ್ದೇವೆ ಜೀವಕೋಶಗಳಿಂದ ತಯಾರಿಸಲಾದ ಉತ್ಪನ್ನಗಳು ಇದು ಕಿಣ್ವದ ಮಧ್ಯಸ್ಥಿಕೆಯ ಪ್ರತಿಕ್ರಿಯೆಯಿಂದ ಉಂಟಾಗುವ ಉತ್ಪನ್ನಗಳಾಗಿರಬಹುದು ಎಂದು ಈ ಮೊದಲು ನಾವು ಹೇಳಿದ್ದೇವೆ ನೀವೆಲ್ಲರೂ ಕಿಣ್ವಗಳ ಬಗ್ಗೆ ಕೇಳಿರಬಹುದು ಕಿಣ್ವಗಳು ಸಾಮಾನ್ಯವಾಗಿ ಪ್ರೋಟೀನ್ಗಳು ಇವುಗಳನ್ನು ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ಇವು ಜೈವಿಕ ರಿಯಾಕ್ಟರ್ಗಳಲ್ಲಿನ ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಅದು ಸ್ವತಃ ಕಿಣ್ವಗಳ ಮೇಲಿನ ಆಸಕ್ತಿಯಾಗಿದೆ ಕಿಣ್ವಗಳು ಉತ್ಪನ್ನಗಳಿಗೆ ಮಧ್ಯಸ್ಥಿಕೆ ವಹಿಸಬಲ್ಲವು A ನಿಂದ B ಪರಿವರ್ತನೆ ಮತ್ತು ಇತ್ಯಾದಿ B A ಗಿಂತ ಹೆಚ್ಚು ಆದ್ಯತೆಯ ಉತ್ಪನ್ನವಾಗಿರಬಹುದು ಮತ್ತು ಅದು ಕಿಣ್ವಗಳ ಮೂಲಕ ರೂಪಾಂತರಗೊಂಡಿದ್ದು ಕಿಣ್ವಗಳ ಮೂಲಕ ನಡೆಯುವ ಈ ಜೈವಿಕ ರೂಪಾಂತರವನ್ನು ಜೈವಿಕ ರಿಯಾಕ್ಟರ್ನಲ್ಲಿ ನಡೆಸಬಹುದು ಆದರೆ ನಾವು ಅದನ್ನು ನೋಡುವ ಮೊದಲು ಸ್ವತಃ ಕಿಣ್ವಗಳನ್ನು ನೋಡೋಣ ಇವು ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾಗುತ್ತವೆ ಮತ್ತು ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ ನಾನು ಇಲ್ಲಿ ಕೆಲವು ಉದಾಹರಣೆಗಳನ್ನು ನೀಡಿದ್ದೇನೆ ಮತ್ತು ಈ ಬಳಕೆ ಈಗ ಕೆಲವು ದಶಕಗಳಿಂದಲೂ ಇದೆ ಪಟ್ಟಿ ಈ ರೀತಿಯಾಗಿದೆ ಉದ್ಯಮ ಮತ್ತು ಬಳಸಲಾಗುವ ಕಿಣ್ವಗಳು ಅವುಗಳನ್ನು ಡಿಟರ್ಜೆಂಟ್ ಉದ್ಯಮದಲ್ಲಿ ಹೆಚ್ಚು ಬಳಸಲಾಗುತ್ತದೆ ವಿಶೇಷವಾಗಿ ಪ್ರೋಟಿಯೇಸಸ್ ಮತ್ತು ಅಮೈಲೇಸಸ್ಗಳಂತಹ ಕಿಣ್ವಗಳನ್ನು ಡಿಟರ್ಜೆಂಟ್ಗಳ ಶುಚಿಗೊಳಿಸುವ ಸಾಮರ್ಥ್ಯವನ್ನು ಸುಧಾರಿಸಲು ಡಿಟರ್ಜೆಂಟ್ ಉದ್ಯಮದಲ್ಲಿ ಬಳಸಲಾಗುತ್ತದೆ ಬೇಕಿಂಗ್ ಉದ್ಯಮದಲ್ಲಿ ಅಮೈಲೇಸಸ್ಗಳನ್ನು ಬಳಸಲಾಗುತ್ತದೆ ಬ್ರೂಯಿಂಗ್ ಉದ್ಯಮದಲ್ಲಿ ಅಮೈಲೇಸಸ್ ಗ್ಲುಕನೇಸಸ್ ಮತ್ತು ಪ್ರೋಟಿಯೇಸಸ್ಗಳನ್ನು ಬಳಸಲಾಗುತ್ತದೆ ಡೈರಿ ಉದ್ಯಮದಲ್ಲಿ ರೆನ್ನಿನ್ ಲಿಪೇಸಸ್ ಲ್ಯಾಕ್ಟೇಸಸ್rennin lipases lactases ಸ್ಟಾರ್ಚ್ ಉದ್ಯಮದಲ್ಲಿ ಅಮೈಲೇಸಸ್ ಗ್ಲೂಕೋಸ್ ಐಸೋಮರೇಸ್amylases glucose isomerase ನೆನಪಿಡಿ ಮತ್ತಷ್ಟು ಫರ್ಮೆಂಟೇಶನ್ಗಾಗಿ ಸ್ಟಾರ್ಚ್ ಅನ್ನು ಗ್ಲೂಕೋಸ್ಗೆ ಒಡೆಯಬಹುದು ಎಂದು ನಾವು ಹೇಳಿದ್ದೇವೆ ಅಮೈಲೇಸ್ಗಳು ಅದನ್ನು ನಿರ್ವಹಿಸಬಲ್ಲವು ಜವಳಿ ಉದ್ಯಮ ಅಮೈಲೇಸ್ ಚರ್ಮದ ಉದ್ಯಮ ಟ್ರಿಪ್ಸಿನ್ ಪ್ರೋಟಿಯೇಸಸ್ trypsin proteases ಮತ್ತು ಕಿಣ್ವಗಳ ಕಾಕ್ಟೈಲ್ಗಳನ್ನು ಬಳಸಬಹುದು ಚರ್ಮದ ಉದ್ಯಮದಲ್ಲಿ ಕಿಣ್ವಗಳ ಮಿಶ್ರಣಗಳನ್ನು ಬಳಸಬಹುದು ಫಾರ್ಮಾಸ್ಯುಟಿಕಲ್ಸ್ ಉದ್ಯಮದಲ್ಲಿ ಟ್ರಿಪ್ಸಿನ್ ಮತ್ತು ಇದು ಉದ್ಯಮದಲ್ಲಿ ಕಿಣ್ವಗಳ ಬಳಕೆಯ ಉದಾಹರಣೆಗಳಾಗಿವೆ ಈ ಹಿಂದೆ ಹೇಳಿದಂತೆ ಕಿಣ್ವಗಳನ್ನು ಜೈವಿಕ ರಿಯಾಕ್ಟರ್ಗಳಲ್ಲಿ ವಿಭಿನ್ನ ಉತ್ಪನ್ನಗಳು ರೂಪುಗೊಳ್ಳಲು ಕಾರಣವಾಗುವ ಏಜೆಂಟ್ಗಳಾಗಿ ಬಳಸಬಹುದು ಮತ್ತು ಆ ಜೈವಿಕ ರಿಯಾಕ್ಟರ್ಗೆ ವಿಶೇಷ ಹೆಸರು ಇದೆ ಅಂತಹ ಜೈವಿಕ ರಿಯಾಕ್ಟರ್ಗಳನ್ನು ಕಿಣ್ವ ಜೈವಿಕ ರಿಯಾಕ್ಟರ್ಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ಉದಾಹರಣೆಗಳು 6 ಅಮೈನೊ ಪೆನ್ಸಿಲಾನಿಕ್ ಆಮ್ಲ ಕ್ಕಾಗಿ ಪೆನಿಸಿಲಿನ್ ಅಸಿಲೇಸ್ ಅಥವಾ 6 ಎಪಿಎ ಪೆನ್ಸಿಲಿನ್ ಜಿ ಯಿಂದ ಉತ್ಪಾದನೆ ಪೆನಿಸಿಲಿನ್ ಜಿ ಅನ್ನು ಪೆನಿಸಿಲಿನ್ ಅಸಿಲೇಸ್ ಮೂಲಕ 6 ಎಪಿಎ ಆಗಿ ಪರಿವರ್ತಿಸಲಾಗುತ್ತದೆ 6 ಎಪಿಎ ಅನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಮತ್ತು ಸ್ವೀಟ್ ಇನ್ವರ್ಟ್ ಸಕ್ಕರೆಯನ್ನು ಉತ್ಪಾದಿಸಲು ಗ್ಲೂಕೋಸ್ ಐಸೋಮರೇಸ್ಅನ್ನು ಬಳಸಲಾಗುತ್ತದೆ ಇದನ್ನು ಆಹಾರ ಉದ್ಯಮದಲ್ಲಿ ಪಾನೀಯ ಉದ್ಯಮದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಮೊದಲಿನಂತೆ ಕಿಣ್ವ ಪ್ರತಿಕ್ರಿಯೆಯ ಚಲನಶಾಸ್ತ್ರದ ಬಗ್ಗೆ ನಮಗೆ ಉತ್ತಮ ತಿಳುವಳಿಕೆ ಇರಬೇಕು ಮೊದಲಿಗೆ ಉತ್ಪನ್ನಗಳ ರಚನೆಯ ದರ ಗಳಲ್ಲಿ ನಾವು ಚಲನಶಾಸ್ತ್ರ ಬೆಳವಣಿಗೆಯ ದರಗಳನ್ನು ನೋಡಿದ್ದೇವೆ ಇಲ್ಲಿ ನಾವು ಚಲನಶಾಸ್ತ್ರದ ಬಗ್ಗೆ ಅಥವಾ ಕಿಣ್ವ ಪ್ರತಿಕ್ರಿಯೆ ದರಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರಬೇಕು ಮತ್ತು ಕಿಣ್ವ ಜೈವಿಕ ರಿಯಾಕ್ಟರ್ಗಳ ವಿನ್ಯಾಸ ಮತ್ತು ಕಾರ್ಯಾಚರಣೆಯಲ್ಲಿ ಅವು ಅವಶ್ಯಕವಾಗುತ್ತವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಕಿಣ್ವ ಚಲನಶಾಸ್ತ್ರವನ್ನು ಪ್ರಧಾನವಾಗಿ ನೋಡುತ್ತೇವೆ ನಾವು ವಿಷಯಗಳನ್ನು ಸಾಧ್ಯವಾದಷ್ಟು ಸರಳ ಮಾಡೋಣ ಉತ್ಪನ್ನಗಳನ್ನು ರೂಪಿಸಲು ಕಿಣ್ವವು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ನಾವು ನೋಡೋಣ ಅಥವಾ ಕಿಣ್ವದ ಉಪಸ್ಥಿತಿಯಲ್ಲಿ ಉತ್ಪನ್ನವನ್ನು ಹೇಗೆ ತಯಾರಿಸಲಾಗುತ್ತದೆ ಕಿಣ್ವ ಪ್ರಕ್ರಿಯೆಯಲ್ಲಿ ಹೇಗೆ ಮಧ್ಯಸ್ಥಿಕೆ ವಹಿಸುತ್ತದೆ ಪ್ರಕ್ರಿಯೆಯಲ್ಲಿ ಅದು ಹೇಗೆ ತೊಡಗಿಸಿಕೊಳ್ಳುತ್ತದೆ ಎಂಬುದನ್ನು ನಾವು ನೋಡೋಣ ಸರಳ ಕಿಣ್ವಕ ಪ್ರತಿಕ್ರಿಯೆಗಳಿಗೆ ಅತೀ ವ್ಯಾಪಕವಾಗಿ ಬಳಸುವ ಸರಳ ಕಾರ್ಯವಿಧಾನಗಳಲ್ಲಿ ಒಂದು ಕೆಳಗಿನಂತಿದೆ E ಎಂಬುದು ಸಬ್ಸ್ಟ್ರೇಟ್ S ಅನ್ನು ಉತ್ಪನ್ನ P ಗೆ ಪರಿವರ್ತಿಸುವ ಕಿಣ್ವವಾಗಿದ್ದರೆ ಇಲ್ಲಿ ಪರಿಗಣಿಸಲಾದ ಕಾರ್ಯವಿಧಾನವೆಂದರೆ ಕಿಣ್ವವು ಸಬ್ಸ್ಟ್ರೇಟ್ನೊಂದಿಗೆ ರಿವರ್ಸಿಬಲ್ ಶೈಲಿಯಲ್ಲಿ ಪ್ರತಿಕ್ರಿಯಿಸುತ್ತದೆ ಫಾರ್ವರ್ಡ್ ಪ್ರತಿಕ್ರಿಯೆ ದರವು k1 ಇಲ್ಲಿ ಬ್ಯಾಕ್ವಾರ್ಡ್ ಪ್ರತಿಕ್ರಿಯೆ k2 ಇದು ಕಿಣ್ವ ಸಬ್ಸ್ಟ್ರೇಟ್ನ ಸಂಕೀರ್ಣವನ್ನು ರೂಪಿಸಲು ರಿವರ್ಸಿಬಲ್ ಪ್ರತಿಕ್ರಿಯೆಯಾಗಿದೆ ಮತ್ತು ಈ ಕ್ರಿಯೆಯು ವೇಗವಾಗಿರುತ್ತದೆ ಇದು ಸಮತೋಲನದ ಪ್ರತಿಕ್ರಿಯೆಯಾಗಿದೆ k1 ಬದಲಿಗೆ ಹೆಚ್ಚು ಸಮತೋಲನದ ಪ್ರತಿಕ್ರಿಯೆಯಾಗಿದೆ ತದನಂತರ ಈ ಕಿಣ್ವ ಸಬ್ಸ್ಟ್ರೇಟ್ನ ಸಂಕೀರ್ಣವು ಮತ್ತಷ್ಟು ಪ್ರತಿಕ್ರಿಯಿಸುತ್ತದೆ ಮತ್ತಷ್ಟು ಕಿಣ್ವ ಮತ್ತು ಉತ್ಪನ್ನಕ್ಕೆ ಪರಿವರ್ತಿಸುತ್ತದೆ ಈ ಮೂಲಕ ಇಲ್ಲಿ ದರ ಕಾನ್ಸ್ಟಂಟ್ k3 ಆಗಿದೆ ಇದು ಸರಳವಾದ ಕಿಣ್ವದ ಮಧ್ಯಸ್ಥ ಕ್ರಿಯೆಯ ಒಟ್ಟಾರೆ ಕಾರ್ಯವಿಧಾನವಾಗಿದೆ ಈ ಪ್ರಕರಣದಲ್ಲಿ ಇದು ಮುಚ್ಚಿದ ವೆಸ್ಸೆಲ್ ನೊಳಗೆ ಸಂಭವಿಸುತ್ತಿದೆ ಎಂದು ನಾವು ಹೇಳೋಣ ಬ್ಯಾಚ್ ರಿಯಾಕ್ಟರ್ ಅನ್ನು ನಾವು ನಮ್ಮ ಸಿಸ್ಟಮ್ ಆಗಿ ತೆಗೆದುಕೊಳ್ಳುತ್ತೇವೆ ನಾವು ಉತ್ಪನ್ನದ ಮೇಲೆ ಮಾಸ್ ಬ್ಯಾಲೆನ್ಸ್ ಅನ್ನು ಬರೆದರೆ ನಾವು ಉತ್ಪನ್ನದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ ಮತ್ತು ಉತ್ಪನ್ನಕ್ಕಾಗಿ ಮಾಸ್ ಬ್ಯಾಲೆನ್ಸ್ ಅನ್ನು ಬರೆಯುತ್ತೇವೆ ಅದು ಉತ್ಪನ್ನದ ಉತ್ಪಾದನೆಯ ದರವನ್ನು ನೀಡುತ್ತದೆ ಅದನ್ನು ಇಲ್ಲಿ ನೀಡಲಾಗಿದೆ ಬಳಕೆಯ ದರವನ್ನು ಮೈನಸ್ ಮಾಡುತ್ತದೆ ನೆನಪಿಡಿಇದು ಬ್ಯಾಚ್ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಇನ್ಪುಟ್ ಮತ್ತು ಔಟ್ಪುಟ್ ಟರ್ಮ್ಸ್ ಶೂನ್ಯವಾಗಿರುತ್ತದೆ ಇನ್ಪುಟ್ ಮತ್ತು ಔಟ್ಪುಟ್ ದರಗಳು ಶೂನ್ಯವಾಗಿರುತ್ತದೆ ಆದ್ದರಿಂದ ಇತರ ಆ ಎರಡು ಟರ್ಮ್ಸ್ ಕಣ್ಮರೆಯಾಗುತ್ತವೆ ಮತ್ತು ನಾವು ಉತ್ಪನ್ನದೊಂದಿಗೆ ಸಂಬಂಧಿಸಿದ ಉತ್ಪಾದನೆಯ ಮತ್ತು ಬಳಕೆಯ ಟರ್ಮ್ಸ್ ಗಳನ್ನು ಮಾತ್ರ ಹೊಂದಿದ್ದೇವೆ ಆದ್ದರಿಂದ ಉತ್ಪನ್ನ ಉತ್ಪಾದನೆಯ ದರ ಮೈನಸ್ ಬಳಕೆಯ ದರ ಈಕ್ವಾಲ್ಸ್ ಉತ್ಪನ್ನ ಸಂಗ್ರಹಣೆಯ ದರ ಇವೆಲ್ಲವೂ ಮಾಸ್ ಪರಿಭಾಷೆಯಲ್ಲಿ ಉತ್ಪನ್ನದ ಬಳಕೆ ಇಲ್ಲ ಎಂದು ನಾವು ಉಹಿಸಿದರೆ ಇಲ್ಲಿ ಉತ್ಪನ್ನ ಉತ್ಪಾದನೆಯ ದರ ಉತ್ಪನ್ನ ಸಂಗ್ರಹಣೆಯ ದರಕ್ಕೆ ಸಮನಾಗಿರುತ್ತದೆ ಉತ್ಪನ್ನ ಉತ್ಪಾದನೆಯ ದರ ಉತ್ಪನ್ನ ಸಂಗ್ರಹಣೆಯ ದರ ಮತ್ತು ರಾಸಾಯನಿಕ ಚಲನಶಾಸ್ತ್ರ ದಿಂದ ಪ್ರತಿ ಯುನಿಟ್ ವಾಲ್ಯೂಮ್ ಆಧಾರದ ಮೇಲಿನ ದರ ನಾವು ಕರೆಯುವಂತೆ ವಾಲ್ಯೂಮೆಟ್ರಿಕ್ ದರ r g P ಪ್ರತಿ ಯೂನಿಟ್ ವಾಲ್ಯೂಮ್ ಆಗಿದೆ ಎಂದು ನಮಗೆ ತಿಳಿದಿದೆ ಇದು ನಾವು ನಮ್ಮ ದರಗಳನ್ನು ಪ್ರತಿ ಯುನಿಟ್ ವಾಲ್ಯೂಮ್ ಆಧಾರದ ಮೇಲೆ ಬರೆಯುವ ಸಾಮಾನ್ಯ ಮಾರ್ಗವಾಗಿದೆ ಈ ದರ ಮಾಸ್ ಆಧಾರದಲ್ಲಿದೆ ಮಾಸ್ ಪರ್ ಸಮಯ ಇದು ಮಾಸ್ ಪರ್ ವಾಲ್ಯೂಮ್ ಪರ್ ಸಮಯ ಇದನ್ನೇ ನಿಮ್ಮ ಹೈಸ್ಕೂಲ್ ಹೈಯರ್ ಸೆಕೆಂಡರಿ ಶಾಲೆ ಮತ್ತು ಇನ್ನಿತರ ವಿಷಯಗಳಲ್ಲಿ ನೀವು ಕಲಿತದ್ದು ಪ್ರತಿ ಯುನಿಟ್ ವಾಲ್ಯೂಮ್ ಆಧಾರದ ಮೇಲೆ ದರವು k 3 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಆಗಿದೆ ಅಲ್ಲಿನ ಮೊದಲ ಕ್ರಮದ ವಿಷಯ ಸ್ಲೈಡ್ ಸಮಯ 0832 ನೋಡಿ ಅದು ಹಿಂದಿನ ಸಮೀಕರಣ ಆದ್ದರಿಂದ ನಮಗೆ ಆಸಕ್ತಿಯ ಮೌಲ್ಯವನ್ನು ಪಡೆಯಲು ಅದು ಮಾಸ್ ಪರ್ ಸಮಯ ನಾವು ಸಿಸ್ಟಮ್ನ ವಾಲ್ಯೂಮ್ ನಿಂದ ಎರಡೂ ಬದಿಗಳನ್ನು ಗುಣಿಸಬೇಕಾಗಿದೆ ಏಕೆಂದರೆ ಇದು ಒಂದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲಿದೆ ನಾವು ಮಾಸ್ ಆಧಾರವನ್ನು ಹುಡುಕುತ್ತಿದ್ದೇವೆ ಸಾಂದ್ರತೆಯು ಮಾಸ್ ಪರ್ ವಾಲ್ಯೂಮ್ ಅಲ್ಲದೆ ಮತ್ತೇನಲ್ಲ ನಾವು ಅದನ್ನು ಗುಣಿಸಿದರೆ ನಾವು ಮಾಸ್ ಆಧಾರದ ಮೇಲೆ ದರವನ್ನು ಪಡೆಯುತ್ತೇವೆ ಮಾಸ್ ಆಧಾರದ ಮೇಲೆ ಉತ್ಪನ್ನ ಉತ್ಪಾದನೆ ದರ ಸರಳತೆಗಾಗಿ ಇದನ್ನು r P ಎಂದು ಕರೆಯೋಣ ಇದು k 3 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಇಂಟು ವಾಲ್ಯೂಮ್ v ಗೆ ಸಮನಾಗಿರುತ್ತದೆ rgP rP k3 ES V ಈಗ ನಾವು ವೆಸ್ಸೆಲ್ನಲ್ಲಿರುವ ಕಿಣ್ವದ ಮೇಲೆ ಮಾಸ್ ಬ್ಯಾಲೆನ್ಸ್ ಬರೆಯೋಣ ಈ ಮೊದಲು ನಾವು ಉತ್ಪನ್ನಕ್ಕೆ ಮಾಸ್ ಬ್ಯಾಲೆನ್ಸ್ ಬರೆದಿದ್ದೇವೆ ಈಗ ನಾವು ಕಿಣ್ವದ ಮೇಲೆ ಮಾಸ್ ಬ್ಯಾಲೆನ್ಸ್ ಬರೆಯೋಣ ನಾವು ಅದನ್ನು ಮಾಡಿದರೆ ಆಸಕ್ತಿಯ ಯಾವುದೇ ಸಮಯದಲ್ಲಿ ಕಿಣ್ವವು ಸ್ವತಂತ್ರವಾಗಿದೆ ಅಥವಾ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣಕ್ಕೆ ಬದ್ಧವಾಗಿರುತ್ತದೆ ನಮ್ಮ ಕಾರ್ಯವಿಧಾನದಲ್ಲಿ ನಾವು ನೋಡಿದಂತೆ ಆದ್ದರಿಂದ ಒಟ್ಟು ಕಿಣ್ವದ ಮಾಸ್ Et ಒಟ್ಟು ಕಿಣ್ವದ ಸಾಂದ್ರತೆ ಟೈಮ್ಸ್ ವಾಲ್ಯೂಮ್ ಆಗಿದೆ ಒಟ್ಟು ಕಿಣ್ವದ ಮಾಸ್ ಸ್ವತಂತ್ರ ಕಿಣ್ವದ ಮಾಸ್ ಪ್ಲಸ್ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣಕ್ಕೆ ಬದ್ಧವಾದ ಕಿಣ್ವದ ಮಾಸ್ ಆಗಿದೆ ಆದ್ದರಿಂದ ಸ್ವತಂತ್ರ ಕಿಣ್ವದ ಮಾಸ್ ಸ್ವತಂತ್ರ ಕಿಣ್ವದ ಸಾಂದ್ರತೆ ಇಂಟು ವಾಲ್ಯೂಮ್ ಆಗಿದೆ ಇದೇ ವಾಲ್ಯೂಮ್ ತರಹ ಪ್ಲಸ್ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣಕ್ಕೆ ಬದ್ಧವಾದ ಕಿಣ್ವದ ಮಾಸ್ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ times ವಾಲ್ಯೂಮ್ ಆಗಿದೆ Et V E V ES V ಆದ್ದರಿಂದ ಇದು ಕೇವಲ ಮಾಸ್ ಬ್ಯಾಲೆನ್ಸ್ ಆಗಿದೆ ಇದನ್ನೇ ಸಮೀಕರಿಸಬಹುದು ಸಾಂದ್ರತೆಗಳು ಸಾಧ್ಯವಿಲ್ಲ ಆದ್ದರಿಂದ ಸಾಂದ್ರತೆಗಳನ್ನು ನೇರವಾಗಿ ಸಮೀಕರಿಸಲು ಆಗುವುದಿಲ್ಲ ಆದರೆ ಮಾಸ್ಗಳನ್ನು ಸಮೀಕರಿಸಬಹುದು ಎಲ್ಲಾ ವಾಲ್ಯೂಮ್ಗಳು ಒಂದೇ ಆಗಿರುವುದರಿಂದ ನಾವು ಸಾಂದ್ರತೆಗಳಲ್ಲಿ ಸಮಾನತೆಯನ್ನು ಪಡೆಯುತ್ತೇವೆ ಈಗ ಒಟ್ಟು ಕಿಣ್ವದ ಸಾಂದ್ರತೆ ಸ್ವತಂತ್ರ ಕಿಣ್ವದ ಸಾಂದ್ರತೆ ಪ್ಲಸ್ ಬದ್ಧವಾಗಿರುವ ಕಿಣ್ವದ ಸಾಂದ್ರತೆ ಅಥವಾ ಬದ್ಧವಾಗಿರುವ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಆಗಿದೆ Et E ES ಆದ್ದರಿಂದ ಈ ಸಮೀಕರಣವನ್ನು ಹೀಗೆ ಸ್ಥಳಾಂತರಿಸಬಹುದು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಒಟ್ಟು ಕಿಣ್ವದ ಸಾಂದ್ರತೆ ಮೈನಸ್ ಸ್ವತಂತ್ರ ಕಿಣ್ವದ ಸಾಂದ್ರತೆ ಆಗಿದೆ ES Et E ಈಗ ನಾವು ಸಾಂದ್ರತೆಗಳನ್ನು ಹೀಗೆ ಹೇಳೋಣ ಸಬ್ಸ್ಟ್ರೇಟ್ನ ಉತ್ಪನ್ನದ ಮತ್ತು ಕಿಣ್ವ ಸಬ್ಸ್ಟ್ರೇಟ್ನ ಸಾಂದ್ರತೆ ವರ್ಸಸ್ ಸಮಯ ಪ್ಲಾಟ್ ಮಾಡಿದರೆ ಪ್ರತಿಕ್ರಿಯೆ ಮುಂದುವರೆದಂತೆ ಅದು ಈ ರೀತಿಯಾಗಿ ಇರುತ್ತದೆ ಉತ್ಪನ್ನವನ್ನು ನೀಡಲು ಸಬ್ಸ್ಟ್ರೇಟ್ ಪ್ರತಿಕ್ರಿಯಿಸಲಿದೆ ಆದ್ದರಿಂದ ಅದು ಕೆಳಗೆ ಹೋಗುತ್ತದೆ ಉತ್ಪನ್ನವು ರೂಪುಗೊಳ್ಳಲಿದೆ ಆದ್ದರಿಂದ ಅದು ಮೇಲಕ್ಕೆ ಹೋಗುತಿರುತ್ತದೆ ಮತ್ತು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣವು ಈ ರೀತಿ ವರ್ತಿಸುತ್ತದೆ ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಳವಿದೆ ತದನಂತರ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆದ್ದರಿಂದ ಇಲ್ಲಿ ಬಹಳ ಕಡಿಮೆ ಸಮಯಗಳನ್ನು ಹೊರತುಪಡಿಸಿ ಆರಂಭಿಕ ಸಮಯದಲ್ಲಿ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆ ಬದಲಾಗುವುದಿಲ್ಲ ಆದ್ದರಿಂದ ನೀವು ಈ ಪ್ರದೇಶದ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಈ ಶ್ರೇಣಿಯ ಸಮಯ ನಂತರ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಂಗ್ರಹಣಾ ದರ ಶೂನ್ಯವಾಗಿರುತ್ತದೆ ಎಂದು ನಾವು ಹೇಳಬಹುದುಏಕೆಂದರೆ ಅದು ಸಂಗ್ರಹವಾಗುತ್ತಿದ್ದರೆ ಅದು ಒಂದೋ ಮೇಲಕ್ಕೆ ಹೋಗಬೇಕು ಅಥವಾ ಕೆಳಗೆ ಹೋಗಬೇಕು ಅದು ಇಲ್ಲಿ ನಡೆಯುತ್ತಿಲ್ಲ ಆದ್ದರಿಂದ ಇದು ಶೂನ್ಯಕ್ಕೆ ಸಮನಾಗಿರುತ್ತದೆ ಇದು ಹಿಂದಿನಂತೆಯೇ ಅದೇ ಸಮೀಕರಣ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಉತ್ಪಾದನೆಯ ದರ ಮೈನಸ್ ಮೆಟೀರಿಯಲ್ ಬ್ಯಾಲೆನ್ಸ್ ದಿಂದ ಬಂದ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಬಳಕೆಯ ದರ ಈಕ್ವಾಲ್ಸ್ ಕಿಣ್ವ ಸಬ್ಸ್ಟ್ರೇಟ್ನ ಮಾಸ್ನ ಸಂಗ್ರಹಣಾ ದರ ಈ ಸಿಸ್ಟಮ್ ನಲ್ಲಿ ಮತ್ತು ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿರುವುದರಿಂದ ಅದು ಶೂನ್ಯ ಆಗುತ್ತದೆ rgES rcES d mESdt ≅ 0 ಈಗ ಹೈಸ್ಕೂಲ್ನಿಂದ ನಿಮ್ಮ ಕಿಣ್ವ ಚಲನಶಾಸ್ತ್ರವನ್ನು ಅಥವಾ ನಿಮ್ಮ ಪೂರ್ವ ಎಂಜಿನಿಯರಿಂಗ್ ಸಿದ್ಧತೆಗಳನ್ನು ನೀವು ನೆನಪಿಸಿಕೊಂಡರೆ ನೀವು ಇದನ್ನು ನೋಡಿರಬಹುದು ಇದು ಈ ಪರಿಕಲ್ಪನೆಯನ್ನು ನೋಡುವ ಒಂದು ಸೀಮಿತ ಮಾರ್ಗವಾಗಿದೆ ವಾಸ್ತವವಾಗಿ ಈ ಪರಿಕಲ್ಪನೆಯು ತುಂಬಾ ಪ್ರಭಾವಶಾಲಿಯಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಅಂಶದ ಪರಿಣಾಮಗಳ ಸಾಮಾನ್ಯೀಕೃತ ಮಾರ್ಗವನ್ನು ನೋಡೋಣ ಅದನ್ನು ಮಾಡಲು ನಾವು ಒಂದು ಉದಾಹರಣೆಯನ್ನು ಪರಿಗಣಿಸೋಣ ಅದನ್ನು ಹೇಳುವ ಮೊದಲು ಇಲ್ಲಿ ಸಾಂದ್ರತೆಯು ಬದಲಾಗುವುದಿಲ್ಲ ಎಂದು ಸಹ ನಾನು ಹೇಳಬೇಕು ಆದ್ದರಿಂದ ಈ ದರ ಶೂನ್ಯವಾಗಿರುತ್ತದೆ ಆದ್ದರಿಂದ ನೀವು ಊಹಿಸಬಹುದು ಕಿಣ್ವ ಸಬ್ಸ್ಟ್ರೇಟ್substrate ಸಂಕೀರ್ಣವನ್ನು ಸೂಡೋ ಸ್ಟೆಡಿ ಸ್ಟೇಟ್ ನಲ್ಲಿ ತೆಗೆದುಕೊಳ್ಳಿ PSS ಎಂದರೆ ಸೂಡೋ ಸ್ಟೆಡಿ ಸ್ಟೇಟ್ ಇದು ಈ ಪರಿಕಲ್ಪನೆಯು ಬ್ಯಾಚ್ ವ್ಯವಸ್ಥೆಯ ಸಂದರ್ಭದಲ್ಲಿ ಉತ್ತಮವಾಗಿದೆ ಆ ಪರಿಕಲ್ಪನೆಯನ್ನು ಸಾಮಾನ್ಯೀಕರಿಸೋಣ ಆ ಪರಿಕಲ್ಪನೆಯನ್ನು ಸಾಮಾನ್ಯೀಕರಿಸಲು ನಾವು ಒಂದು ಉದಾಹರಣೆಯನ್ನು ಒಂದು ಕಾಲ್ಪನಿಕ ಉದಾಹರಣೆ ಕಾರಿಗೆ ಎಂಜಿನ್ ತಯಾರಿಸುವುದನ್ನು ಪರಿಗಣಿಸೋಣ ಬೋಲ್ಟ್ನಿಂದ ಎಂಜಿನ್ ವರೆಗೆ ನಾವು ಎಂಜಿನ್ ಅನ್ನು ಇನ್ ಹೌಸ್ ನಲ್ಲಿ ಸೇರಿಸುತ್ತಿದ್ದೇವೆ ಎಂದು ಹೇಳೋಣ ಬೋಲ್ಟ್ ತಯಾರಿಕೆಗೆ ಬೇಕಾದ ಸಮಯ ಸರಾಸರಿ ಸುಮಾರು 5 ಸೆಕೆಂಡುಗಳು ಎಂದು ಹೇಳೋಣ ಮತ್ತು ಎಂಜಿನ್ನ ತಯಾರಿಕೆಯ ಸಮಯ ಸರಾಸರಿಸುಮಾರು ಒಂದು ಗಂಟೆ ಎಂದು ನಾವು ಹೇಳೋಣ ಇದು ಸರಾಸರಿ 5 ಸೆಕೆಂಡುಗಳು ಅದು 6 ಸೆಕೆಂಡುಗಳು 7 ಸೆಕೆಂಡುಗಳು 3 ಸೆಕೆಂಡುಗಳು 4 ಸೆಕೆಂಡುಗಳು ಅದು ಏನೇ ಇರಲಿ ಅಥವಾ 2 ಸೆಕೆಂಡುಗಳು ಆಗಿರಬಹುದು ಅದು ಬದಲಾಗಬಹುದು ಮತ್ತು ಅದು ಬೋಲ್ಟ್ ತಯಾರಿಕೆಯಲ್ಲಿ ಅಸ್ಥಿರ ಅಂಶವಾಗಿದೆ ಬೋಲ್ಟ್ ತಯಾರಿಸಲು 5 ಸೆಕೆಂಡುಗಳು ಅಥವಾ ಬೋಲ್ಟ್ ತಯಾರಿಸಲು 7 ಸೆಕೆಂಡುಗಳು ಅಥವಾ ಬೋಲ್ಟ್ ತಯಾರಿಸಲು 3 ಸೆಕೆಂಡುಗಳು ಆಗಿರಬಹುದು ಎಂಜಿನ್ ನಿರ್ಮಿಸಲು ತೆಗೆದುಕೊಳ್ಳುವ ಸಮಯದ ಮೇಲೆ ಇದು ಯಾವುದೇ ಪರಿಣಾಮ ಬೀರುವುದಿಲ್ಲ ಇದು ಗಂಟೆಯ ಕ್ರಮದಲ್ಲಿದೆ ಈ ಬದಲಾವಣೆಯು ಕೆಲವೇ ಸೆಕೆಂಡುಗಳಲ್ಲಿಇದೆ ಎಂಜಿನ್ ಅನ್ನು ತಯಾರಿಸುವ ದರದ ಮೇಲೆ ಇದು ಪರಿಣಾಮ ಬೀರುವುದಿಲ್ಲ ಬೋಲ್ಟ್ ತಯಾರಿಕೆಯ ಸಮಯವು ಬದಲಾಗುತ್ತಿರುವ ಅಸ್ಥಿರ ಸ್ವಭಾವ ಎಂಜಿನ್ ತಯಾರಿಕೆಯ ಚಲನಶಾಸ್ತ್ರದ ಮೇಲೆ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ಈ ಎರಡನ್ನು ಅವುಗಳ ವಿಶಿಷ್ಟ ಸಮಯದ ಪ್ರಕಾರ ವ್ಯಾಪಕವಾಗಿ ಬೇರ್ಪಡಿಸಲಾಗಿದೆ ಇದು ಸೆಕೆಂಡುಗಳ ವಿಷಯದಲ್ಲಿದೆ ನಾವು ಇದನ್ನು ತಯಾರಿಸುತ್ತೇವೆ ಇದು ಸಾವಿರಾರು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ 60 ಇಂಟು 60 ಸುಮಾರು ಒಂದು ಗಂಟೆ 3600 ಸೆಕೆಂಡುಗಳು ಆದ್ದರಿಂದ ವಿಶಿಷ್ಟ ಸಿಸ್ಟಮ್ಗಳು ವಿಶಿಷ್ಟ ಸಮಯಗಳು ವ್ಯಾಪಕವಾಗಿ ವಿಭಿನ್ನವಾಗಿದ್ದರೆ ನಮ್ಮ ಆಸಕ್ತಿಯು ನಿಧಾನ ಪ್ರಕ್ರಿಯೆಯಲ್ಲಿದ್ದರೆ ವೇಗವಾದ ಪ್ರಕ್ರಿಯೆಯ ಅಸ್ಥಿರ ಸ್ವರೂಪವು ನಿಧಾನ ಪ್ರಕ್ರಿಯೆಯ ಚಲನಶಾಸ್ತ್ರದ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ನಿಧಾನ ಪ್ರಕ್ರಿಯೆಯನ್ನು ನೋಡುವಾಗ ನಾವು ಯಾವಾಗಲೂ ವೇಗವಾದ ಪ್ರಕ್ರಿಯೆಯನ್ನು ಅಥವಾ ಹೆಚ್ಚು ವೇಗವಾಗಿ ಪ್ರಕ್ರಿಯೆಯನ್ನು ಸೂಡೋ ಸ್ಟೆಡಿ ಸ್ಟೇಟ್ನಲ್ಲಿರುವಂತೆ ಪರಿಗಣಿಸಬಹುದು ವಾಸ್ತವದಲ್ಲಿ ಅದು ಬದಲಾಗಬಹುದು ಆದರೆ ಆ ವ್ಯತ್ಯಾಸವು ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ನಿಧಾನ ಪ್ರಕ್ರಿಯೆ ಮೇಲೆ ಆದ್ದರಿಂದ ವೇಗವಾದ ಪ್ರಕ್ರಿಯೆಯನ್ನು ಸೂಡೋ ಸ್ಟೆಡಿ ಸ್ಟೇಟ್ ನಲ್ಲಿರುವಂತೆ ತೆಗೆದುಕೊಳ್ಳಬಹುದು ಮತ್ತು ಇದು ವಿಶಾಲವಾದ ಅನ್ವಯಿಕೆಗಳನ್ನು ಹೊಂದಿರುವ ಒಂದು ಪರಿಕಲ್ಪನೆಯಾಗಿದೆ ನೀವು ಇದನ್ನು ಈ ರೀತಿ ನೋಡಬಹುದು ಉತ್ಪನ್ನವು ರೂಪುಗೊಳ್ಳುವ ಸಮಯಕ್ಕೆ ಹೋಲಿಸಿದರೆ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ರಚನೆಯ ವ್ಯತ್ಯಾಸವು ತುಂಬಾ ವೇಗವಾಗಿರುತ್ತದೆ ಮತ್ತು ಆದ್ದರಿಂದ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣವು ಉತ್ಪನ್ನಕ್ಕೆ ಹೋಲಿಸಿದರೆ ಸೂಡೋ ಸ್ಟೆಡಿ ಸ್ಟೇಟ್ನಲ್ಲಿದೆ ಎಂದು ಭಾವಿಸಬಹುದು ಆದ್ದರಿಂದ ನಾವು ಸೂಡೋ ಸ್ಟೆಡಿ ಸ್ಟೇಟ್ನ ಊಹೆಯನ್ನು ಬಳಸಿದಾಗ ನಮಗೆ ಎರಡು ಪ್ರಕ್ರಿಯೆಗಳು ಬೇಕಾಗುತ್ತವೆ ಅವುಗಳನ್ನು ವಿಶಿಷ್ಟತೆಯ ವಿಧಗಳ ಪ್ರಕಾರ ವ್ಯಾಪಕವಾಗಿ ಬೇರ್ಪಡಿಸಲಾಗಿದೆ ನಾವು ಇದನ್ನು ನಂತರ ನೋಡೋಣ ಆದರೆ ಈಗ ನೀವು ಅದನ್ನು ಯಾವ ರೀತಿಯಲ್ಲಿ ಅರ್ಥಮಾಡಿಕೊಂಡರೂ ಅದು ಸರಿಯಾಗಿದೆ ಅದು ಚಲನಶಾಸ್ತ್ರ ಸಮೀಕರಣದ ವ್ಯುತ್ಪತ್ತಿಯ ತಿಳುವಳಿಕೆ ಮೇಲೆ ಪರಿಣಾಮ ಬೀರುವುದಿಲ್ಲ ನಾವು ಇದಕ್ಕೆ ಹಿಂತಿರುಗೋಣ ಕಿಣ್ವ ಮತ್ತು ಸಬ್ಸ್ಟ್ರೇಟ್ ನಿಮಗೆ ರಿವೆರ್ಸಿಬಲ್ಯ್ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಮತ್ತು ಇರಿವೆರ್ಸಿಬಲ್ಯ್ ಕಿಣ್ವ ಮತ್ತು ಉತ್ಪನ್ನವನ್ನು ನೀಡುತ್ತದೆ ನಾವು ಇಲ್ಲಿ ಗಮನ ಹರಿಸಲಿದ್ದೇವೆ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಉತ್ಪಾದನೆಯ ದರ ಇದು k1 ಇಂಟು ಕಿಣ್ವ ಮತ್ತು ಸಬ್ಸ್ಟ್ರೇಟ್ಗಳ ಸಾಂದ್ರತೆ ಇಂಟು ವಾಲ್ಯೂಮ್ ಹೊರತುಪಡಿಸಿ ಬೇರೇನೂ ಅಲ್ಲ ಇದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲಿದೆ ಇದು ಮಾಸ್ ಆಧಾರದ ಮೇಲಿದೆ ಆದ್ದರಿಂದ ನಾವು ಇದನ್ನು ವಾಲ್ಯೂಮ್ನಿಂದ ಗುಣಿಸಬೇಕಾಗಿದೆ rgES k1 E S V ಮತ್ತು ನೀವು ಇಲ್ಲಿ ನೋಡುವಂತೆ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಬಳಕೆಯ ದರ ಅದು ದರ ಕಾನ್ಸ್ಟಂಟ್ k 2 ನೊಂದಿಗೆ ಹಿಮ್ಮುಖ ಪ್ರತಿಕ್ರಿಯೆ ಮೂಲಕ ಬಳಕೆಯಾಗುತ್ತದೆ ಮತ್ತು ದರ ಕಾನ್ಸ್ಟಂಟ್ k 3 ಯೊಂದಿಗಿನ ಈ ಪ್ರತಿಕ್ರಿಯೆಯು ಇಲ್ಲಿ ಬಳಕೆಯು k 2 ಇಂಟು ಕಿಣ್ವ ಸಬ್ಸ್ಟ್ರೇಟ್ನ ಸಾಂದ್ರತೆ ಇಂಟು ವಾಲ್ಯೂಮ್ ಪ್ಲಸ್ k 3 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಇಂಟು ವಾಲ್ಯೂಮ್ ಆಗಿದೆ rcES k2 ES V k3 ES V ಇದು ಉತ್ಪಾದನೆಯ ದರ ಬಳಕೆಯ ದರ ಆದ್ದರಿಂದ ಮಾಸ್ ಬ್ಯಾಲೆನ್ಸ್ ಉತ್ಪಾದನೆಯ ದರ ಮೈನಸ್ ಬಳಕೆಯ ದರ ಆಗಿದೆ ಸಂಗ್ರಹಣೆಯ ದರ ಶೂನ್ಯವಾಗಿರುತ್ತದೆ ಇದನ್ನೇ ನಾವು ಈಗಾಗಲೇ ಸೂಡೋ ಸ್ಟೆಡಿ ಸ್ಟೇಟ್ನ ಊಹೆಯಾಗಿ ನೋಡಿದ್ದೇವೆ ಆದ್ದರಿಂದ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಉತ್ಪಾದನೆಯ ದರವು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಬಳಕೆಯ ದರಕ್ಕೆ ಸಮನಾಗಿರುತ್ತದೆ ಏಕೆಂದರೆ ಇದು ಹಿಂದಿನ ಹಂತದಲ್ಲಿ ಶೂನ್ಯಕ್ಕೆ ಸಮನಾಗಿರುತ್ತದೆ rgES rcES d mESdt ≅ 0 rgES rcES ಸಾಂದ್ರತೆಯಿಂದ ದರಗಳನ್ನು k 1 ಇಂಟು E ಇಂಟು S ಆಗಿ ಬದಲಾಯಿಸಿದರೆ ಇವು ಎರಡೂ ಸಾಂದ್ರತೆಗಳು ಇಂಟು ವಾಲ್ಯೂಮ್ ಇದು ಇಲ್ಲಿ k 2 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಇಂಟು ವಾಲ್ಯೂಮ್ ಪ್ಲಸ್ k 3 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆ ಇಂಟು ವಾಲ್ಯೂಮ್ಗೆ ಸಮಾನಾಗಿರುತ್ತದೆ k1 E S V k2 ES V k3 ES V ವಾಲ್ಯೂಮ್ ಗಳು ಒಂದೇ ಆಗಿರುತ್ತವೆ ಆದ್ದರಿಂದ ಅವುಗಳನ್ನು ರದ್ದುಗೊಳಿಸಬಹುದು ಆದ್ದರಿಂದ ನೀವು k 1into E into S equals k 2 into ES plus k 3 into E S ಪಡೆಯುತ್ತೀರಿ k1 E S k2 ES k3 ES ಇದು ಅದೇ ಸಮೀಕರಣ k1 E S k2 ES k3 ES ಮತ್ತು ನಾವು ಇದನ್ನು ಸ್ಥಳಾಂತರಿಸುತ್ತಿದ್ದೇವೆ ನಾವು ಎಲ್ಲಾ k 1 ಇಂಟು E ಅನ್ನು ಸಂಗ್ರಹಿಸುತ್ತಿದ್ದೇವೆ E ತಿಳಿಯುವುದು ಕಷ್ಟ ಆದರೆ E t ಅನ್ನು ನಾವು ನಿಭಾಯಿಸಬಹುದು ಆದ್ದರಿಂದE ಅನ್ನು E t ಮತ್ತು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಪರಿಭಾಷೆಯಲ್ಲಿ ಬರೆಯೋಣ ಕಿಣ್ವದ ಮೇಲಿನ ಮಾಸ್ ಬ್ಯಾಲೆನ್ಸ್ನ ಮೂಲಕ ನಾವು ಇದನ್ನು ಮೊದಲೇ ಪಡೆದುಕೊಂಡಿದ್ದೇವೆ ನೀವು ಹಿಂತಿರುಗಿ ಅದನ್ನು ಪರಿಶೀಲಿಸಬಹುದು K1 ಇಂಟು E t ಮೈನಸ್ ಕಿಣ್ವ ಸಬ್ಸ್ಟ್ರೇಟ್ ಇಂಟು ಈ S ಇದು ಇಲ್ಲಿ ಸಾಮಾನ್ಯವಾಗಿದೆ ಆದ್ದರಿಂದ k 2 plus k 3 into E S k1Et ES S k2 k3 ES ಮತ್ತು ಸ್ವಲ್ಪ ಬೀಜಗಣಿತ ಅಳವಡಿಸೋಣ ನಾನು ಈ S ಅನ್ನು ಆವರಣ ಚಿಹ್ನೆಯೊಳಗೆ ತೆಗೆದುಕೊಳ್ಳುತ್ತಿದ್ದೇನೆ ಮತ್ತು ನಂತರ ನಾನು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣವನ್ನು ಹೊಂದಿರುವ ಟರ್ಮ್ಸ್ ಗಳನ್ನು ಸಂಯೋಜಿಸುತ್ತಿದ್ದೇನೆ ಆದ್ದರಿಂದ k2 ಇಂಟು k3 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಪ್ಲಸ್ k 1 ಇಂಟು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಇಂಟು S ಆದ್ದರಿಂದ ನೀವು ಇದನ್ನು ಹೀಗೆ ಬರೆಯಬಹುದು ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಉಳಿಯುತ್ತದೆ ರೈಟ್ ಹ್ಯಾಂಡ್ ಸೈಡ್ ನೀವು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆಗಳನ್ನು ಸಾಮಾನ್ಯಗೊಳಿಸಿದರೆ k2 ಪ್ಲಸ್ k 3 ಇಲ್ಲಿಂದ k 1 ಇಂಟು S ಕಿಣ್ವಸಬ್ಸ್ಟ್ರೇಟ್ ಸಂಕೀರ್ಣವನ್ನು ರದ್ದುಗೊಳಿಸಲಾಗಿದೆ ಆದ್ದರಿಂದ ಇಲ್ಲಿ k 1 ಇಂಟು S ಆದ್ದರಿಂದ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿರುವ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣದ ಸಾಂದ್ರತೆಯನ್ನು ಇಲ್ಲಿ ಅಂಶ k 2 plus k 3 plus k 1 times S ನಿಂದ ಭಾಗಿಸಲಾಗಿದೆ k1Et S k2 k3 ES k1ES S k1Et S k2 k3k1S ES k1Et Sk2 k3k1S ES ನಾವು ನ್ಯೂಮಿರೇಟರ್ ಮತ್ತು ಡೀನೋಮಿನೇಟರ್ ಅನ್ನು k 1 ರಿಂದ ಭಾಗಿಸಿದರೆ k 1 ಇಲ್ಲಿಂದ ಕಣ್ಮರೆಯಾಗುತ್ತದೆ ಆದ್ದರಿಂದ E t into S ಮತ್ತು ಇಲ್ಲಿ k 2 plus k 3 divided by k 1 plus S ಇಲ್ಲಿ k 1 ಇದೆ ಅದು ರದ್ದುಗೊಂಡಿದೆ plus S ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆಗೆ ಸಮನಾಗಿರುತ್ತದೆ Et Sk2 k3k1S ES ಇದು ಕೆಳಗಿನಂತೆ ಇರುತ್ತದೆ Et Sk2 k3k1S ES ಮತ್ತು ನಾವು k 2 plus k 3 by k 1 ಅನ್ನು ಕ್ಯಾಪಿಟಲ್ K m ಎಂದು ಕರೆದರೆ ಅದೇ ಸಮೀಕರಣವನ್ನು ಈ ರೀತಿ ಬರೆಯಬಹುದು E t S divided by K m plus S ಕಿಣ್ವ ಸಬ್ಸ್ಟ್ರೇಟ್ಸಂಕೀರ್ಣ ಸಾಂದ್ರತೆಗೆ ಸಮನಾಗಿರುತ್ತದೆ Et SKmS ES ಮತ್ತು ನಾವು ಮೊದಲೇ ನೋಡಿದ್ದೇವೆ ಮಾಸ್ ದರದ ಪ್ರಕಾರ ಉತ್ಪನ್ನ ರಚನೆಯ ದರ k 3 into E S into ವಾಲ್ಯೂಮ್ ಆಗಿದೆನೀವು ಹಿಂತಿರುಗಿ ಆ ಸಮೀಕರಣವನ್ನು ಪರಿಶೀಲಿಸಬಹುದು rP k3 ES V ಆದ್ದರಿಂದ ನೀವು ಮೇಲಿನಿಂದ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆಯನ್ನು ಬದಲಿಸಿದರೆ ನಾವು ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣ ಸಾಂದ್ರತೆಯ ಸ್ಥಳದಲ್ಲಿ ಉತ್ಪನ್ನ ರಚನೆಯ ದರವನ್ನು ಪಡೆಯುತ್ತೇವೆ ಅದು k 3 into E t S by K m plus S times V ಆಗಿದೆ Substituting rP k3Et SKmS V ಮತ್ತು ನಾನು k3 ಇಂಟು E t k3 ಇಂಟು ಒಟ್ಟು ಕಿಣ್ವದ ಸಾಂದ್ರತೆಯನ್ನು v m ಎಂದು ಕರೆದರೆ r p v m S by K m plus S into V ಆಗುತ್ತದೆ r p ಮಾಸ್ ಆಧಾರದಲ್ಲಿದೆ ಎಂಬುದನ್ನು ಗಮನಿಸಿ rP vm SKmSV where vm k3 Et r P ಪ್ರತಿ ಯುನಿಟ್ ವಾಲ್ಯೂಮ್ ಆಧಾರದ ಮೇಲೆ ಅಥವಾ ಸಾಂದ್ರತೆಯ ಆಧಾರದ ಮೇಲೆ ಅದನ್ನು v ಎಂದು ಕರೆಯೋಣ ಅದು ನಿಮಗೆ ಪರಿಚಯವಿರುವ ಪರಿಭಾಷೆಗೆ ಅನುಗುಣವಾಗಿರುತ್ತದೆ ಆದ್ದರಿಂದ v equals v m S by K m plus S rPpuv v vm SKmS ಇದು ಪರಿಚಿತವಾಗಿ ಕಾಣಿಸುತ್ತಿದೆಯೇ ಇದು ಪ್ರಸಿದ್ಧ ಮೈಕೆಲಿಸ್ -ಮೆಂಟನ್Michaelis -Menten ಸಮೀಕರಣ ಏಕ ಲಿಂಕ್ ಕಿಣ್ವ ಏಕ ಸಬ್ಸ್ಟ್ರೇಟ್ ಪ್ರಕರಣಕ್ಕೆ ಇದು ಸರಳ ಕಿಣ್ವ ಚಲನಶಾಸ್ತ್ರದ ಸಮೀಕರಣವಾಗಿದೆ ಇದು ಹೀಗಿದೆ ಕಿಣ್ವ ಸಬ್ಸ್ಟ್ರೇಟ್ ಸಂಕೀರ್ಣವನ್ನು ರೂಪಿಸಲು ಕಿಣ್ವ ಮತ್ತು ಸಬ್ಸ್ಟ್ರೇಟ್ ರಿವರ್ಸಿಬಲ್ ಆಗಿ ಒಟ್ಟಿಗೆ ಪ್ರತಿಕ್ರಿಯಿಸುತ್ತದೆ ಉತ್ಪನ್ನ ಮತ್ತು ಕಿಣ್ವವನ್ನು ನಿಮಗೆ ಮರಳಿ ನೀಡಲು ಇದು ಮತ್ತಷ್ಟು ಮುಂದುವರಿಯುತ್ತದೆ ಆದ್ದರಿಂದ ಇದು v v equals v m S by K s plus S ಆಗಿದೆ ಈ ಸಮೀಕರಣದ ರೂಪವು ನಿಮಗೆ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ ಏನನ್ನಾದರೂ ನೆನಪಿಸುತ್ತಿದೆಯೇ ಅದನ್ನು ನೆನಪಿನಲ್ಲಿಡಿ ನಾವು ಅದಕ್ಕೆ ಹಿಂತಿರುಗಿ ಬರೋಣ ಸರಿ ಆದ್ದರಿಂದ ಇದೆ ನಮಗೆ ಸಿಕ್ಕಿದ್ದು v equals v m S by K m plus S where v m equals k 3 into E total or E t ಮತ್ತು K m is k 2 plus k 3 by k 1 ಎಲ್ಲಿ ಈಗ ಇದನ್ನು ನೀವು ಮೊದಲು ಎಲ್ಲಿ ನೋಡಿದ್ದೀರಿ ಎಂದು ನೆನಪಾಯಿತೇ ನೀವು v ವರ್ಸಸ್ s ಪ್ಲಾಟ್ ಮಾಡಿದರೆ ಅಂದರೆ ಪ್ರತಿಕ್ರಿಯೆಯ ದರ ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ಪ್ರತಿಕ್ರಿಯೆ ವಾಲ್ಯೂಮೆಟ್ರಿಕ್ ದರ ನೀವು ಆಯತಾಕಾರದ ಪ್ಯಾರಾಬೋಲಾವನ್ನು ಪಡೆಯುತ್ತೀರಿ ಹೌದು ಇದು ಮೊನೊಡ್ ಸಮೀಕರಣಕ್ಕಾಗಿ ನಾವು ಪಡೆದ ಅದೇ ರೂಪವಾಗಿದೆ ಮೊನೊಡ್ ಸಮೀಕರಣವು ನಮಗೆ ಬೆಳವಣಿಗೆಯ ದರದ ವ್ಯತ್ಯಾಸವನ್ನು ನೀಡಿತು ನಿಮಗೆ ತಿಳಿದಿದೆ ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ಕಲ್ಚರ್ ಬೆಳವಣಿಗೆಯ ದರ ಇಲ್ಲಿ ಇದು ತುಂಬಾ ವಿಭಿನ್ನವಾಗಿದೆ ಇಲ್ಲಿ ಇದು ಮೈಕೆಲಿಸ್ ಮೆನ್ಟೆನ್ ಕಿಣ್ವ ಪ್ರತಿಕ್ರಿಯೆಯ ದರ ಮತ್ತೆ ಮೈಕೆಲಿಸ್ ಮೆನ್ಟೆನ್ ರೂಪದಲ್ಲಿ ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ನಡೆಯುವ ಕಿಣ್ವ ಪ್ರತಿಕ್ರಿಯೆ ಸಬ್ಸ್ಟ್ರೇಟ್ನ ಸಾಂದ್ರತೆಯ ವ್ಯತ್ಯಾಸ ಆ ಅಂಶವು ಒಂದೇ ಆಗಿದೆ ಆದರೆ ಅದು ಒಂದು ಕಿಣ್ವ ಪ್ರತಿಕ್ರಿಯೆಗಾಗಿ ಅದು ಬೆಳವಣಿಗೆಯ ಚಲನಶಾಸ್ತ್ರಕ್ಕಾಗಿ ಈ ಎರಡರ ನಡುವೆ ನೀವು ವ್ಯತ್ಯಾಸವನ್ನು ಪ್ರತ್ಯೇಕಿಸಬೇಕು ಇದು ಒಂದೇ ರೀತಿಯದ್ದಾಗಿರುವುದರಿಂದ ಜನರು ಒಂದರಿಂದ ಮತ್ತೊಂದಕ್ಕೆ ಗೊಂದಲಕ್ಕೊಳಗಾಗುತ್ತಾರೆ ಈ ಸಮೀಕರಣದ ರೂಪ ಒಂದೇ ರೀತಿಯದ್ದಾಗಿರುವುದರಿಂದ ಒಂದೇ ರೀತಿಯ ವ್ಯಾಖ್ಯಾನಗಳನ್ನು ಪಡೆಯಬಹುದು v m ಎಂಬುದು ಗರಿಷ್ಠ ದರ ಅಂದರೆ ದರ ಹೆಚ್ಚಾಗುತ್ತದೆ ಮತ್ತು ನಂತರ ಆಸಿಮ್ಪ್ಟಾಟಿಕಲ್ಯ್ ಗರಿಷ್ಠ ದರ v m ಅನ್ನು ಪಡೆಯುತ್ತದೆ ಮತ್ತು ನಾವು K m ಅನ್ನು S ನೊಂದಿಗೆ ಬದಲಾಯಿಸಿದರೆ ನಂತರ ನಾವು v equals S by 2S ಪಡೆಯುತ್ತೇವೆ ಆದ್ದರಿಂದ v m by 2 ಆದ್ದರಿಂದ Km ನಾವು ಅರ್ಧದಷ್ಟು ಗರಿಷ್ಠ ದರವನ್ನು ಪಡೆಯುವ ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಹೊರತುಪಡಿಸಿ ಏನೂ ಅಲ್ಲ ಮೊನೊಡ್ ಸಮೀಕರಣದ ವ್ಯಾಖ್ಯಾನಗಳಂತೆಯೇ ಮಾದರಿ ನಿಯತಾಂಕಗಳು vm ಮತ್ತು K m ಇವುಗಳು ನಮಗೆ ಸರಳ ಕಿಣ್ವ ಚಲನಶಾಸ್ತ್ರವನ್ನು ಸಂಪೂರ್ಣವಾಗಿ ವಿವರಿಸಲು ಅಗತ್ಯವಿರುವ ಎರಡು ಮಾದರಿ ನಿಯತಾಂಕಗಳಾಗಿವೆ ಬ್ಯಾಚ್ ರಿಯಾಕ್ಟರ್ನಲ್ಲಿ ಸಮಯಕ್ಕೆ ಸಂಬಂಧಿಸಿದಂತೆ ನಾವು ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಅನುಸರಿಸುವ ಪ್ರಯೋಗವನ್ನು ಮಾಡುವ ಮೂಲಕ ಅವುಗಳನ್ನು ನಿರ್ಧರಿಸಬಹುದು ಈ ಪ್ರಯೋಗವನ್ನು ಬ್ಯಾಚ್ ಪರಿಸ್ಥಿತಿಯಲ್ಲಿ ಬ್ಯಾಚ್ ರಿಯಾಕ್ಟರ್ನಲ್ಲಿ ಮಾಡಲಾಗುತ್ತದೆ ನಾವು S ವರ್ಸಸ್ t ಡೇಟಾವನ್ನು ಸಂಗ್ರಹಿಸುತ್ತೇವೆ ಮತ್ತು ನಾವು ಅದನ್ನು ಮಾಡಿದರೆ ಮೈಕೆಲಿಸ್ ಮೆನ್ಟೆನ್ ಸಮೀಕರಣವು v equals v max S by K m plus S ಆಗಿರುತ್ತದೆ v vm SKmS ನಾವು ಈ ಸಮೀಕರಣವನ್ನು ವಿಲೋಮವಾಗಿಸಿದರೆ ಎರಡೂ ಬದಿಗಳಲ್ಲಿ 1 ಅನ್ನು ತೆಗೆದುಕೊಳ್ಳಿ ನಾವು 1 by v equals ಪಡೆಯುತ್ತೇವೆ ಇದರ ವಿಲೋಮ Km plus S by v m S ಮತ್ತು ಇದನ್ನು K ಎಂದು ಬರೆಯಬಹುದು ಇದು ಇಲ್ಲಿ ಪ್ಲಸ್ ಆಗಿದೆ ಆದ್ದರಿಂದ K m by v m S plus S by v m S K m by v m S K m by v m into 1by S ಆಗುತ್ತದೆ ಮತ್ತು ಇಲ್ಲಿ S ರದ್ದುಗೊಳ್ಳುತ್ತದೆ ಆದ್ದರಿಂದ ನೀವು 1 by v ಅನ್ನು ಹೊಂದಿದ್ದೀರಿ 1v KmSvm S Kmvm 1S 1vm ಆದ್ದರಿಂದ ನೀವು ಇದನ್ನು ನೋಡಿದರೆ y m x ಪ್ಲಸ್ c ಗೆ ಸಮನಾಗಿರುವುದರಿಂದ ನೀವು ಇದನ್ನು y ಎಂದು ತೆಗೆದುಕೊಂಡರೆ ನೀವು ಇದನ್ನು x ಎಂದು ತೆಗೆದುಕೊಂಡರೆ ನೀವು ಇದನ್ನು m ಸ್ಲೋಪ್ ಮತ್ತು c ಇಂಟರ್ಸೆಪ್ಟ್ ಎಂದು ಕರೆಯಬಹುದು ಆದ್ದರಿಂದ ನೀವು 1 by v ವರ್ಸಸ್ 1 by S ಅನ್ನು S ವರ್ಸಸ್ t ಡೇಟಾದಿಂದ ಪ್ಲಾಟ್ ಮಾಡಿದರೆ ನೀವು K m by v m ಅನ್ನು ಸ್ಲೋಪ್ ನಂತೆ ಮತ್ತು 1 by v m ಅನ್ನು ಇಂಟರ್ಸೆಪ್ಟ್ ನಂತೆ ಪಡೆಯಬೇಕು ಈ ಮಾದರಿ ನಿಯತಾಂಕಗಳನ್ನು ಅಂದಾಜು ಮಾಡುವ ವಿಧಾನ ಇದು ಈ ರೀತಿ ಅಂದಾಜು ಮಾಡಲು ಕೆಲವು ಸಮಸ್ಯೆಗಳಿವೆ ಸದ್ಯಕ್ಕೆ ನಾವು ಆ ವಿವರಗಳಿಗೆ ಹೋಗುವುದು ಬೇಡ ನಾನು ಏನು ಮಾತನಾಡುತ್ತಿದ್ದೇನೆಂದು ನಿಮಗೆ ತಿಳಿದಿದ್ದರೆ ಅಂದರೆ ಡೇಟಾ ಉತ್ತಮವಾಗಿದೆ ಎಂದು ನಾವು ಊಹಿಸೋಣ ಮತ್ತು ನಾವು ಡೇಟಾದಲ್ಲಿ ಉತ್ತಮ ಹರಡುವಿಕೆಯನ್ನು ಹೊಂದಿದ್ದೇವೆ ಮತ್ತು ಹೊರಗಿನ ಅಂಶಗಳು ಔಟ್ಲೆಯರ್ಸ್ ಸ್ವತಃ ಮೌಲ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ ಇದು ಇಲ್ಲಿನ ಅಗತ್ಯವಾದ ಸಮಸ್ಯೆ ನಿಮಗೆ ಗೊತ್ತಿಲ್ಲದಿದ್ದರೆ ಅದರ ಬಗ್ಗೆ ಚಿಂತಿಸಬೇಡಿ ಇದನ್ನು ಬಳಸುವಾಗ ನಾವು ಸ್ವಲ್ಪ ಜಾಗರೂಕರಾಗಿರಬೇಕು ಇದನ್ನು ನೀವು ನಂತರ ಕಲಿಯಬಹುದು 1 by v ವರ್ಸಸ್ 1 by S ಪ್ಲಾಟ್ ಅನ್ನು ವಾಸ್ತವವಾಗಿ ಲೈನ್ವೀವರ್ ಬರ್ಕ್ ಪ್ಲಾಟ್ ಎಂದು ಕರೆಯಲಾಗುತ್ತದೆ ಇದು K m by v m ಅನ್ನು ಸ್ಲೋಪ್ ನಂತೆ ಮತ್ತು 1 by v m ಅನ್ನು ಇಂಟರ್ಸೆಪ್ಟ್ ನಂತೆ ನೀಡುತ್ತದೆ S ವರ್ಸಸ್ t ಡೇಟಾದಿಂದ ಪ್ಲಾಟಿಂಗ್ಗೆ S ಮತ್ತು t ಯ ಸತತ ಎರಡು ಡೇಟಾ ಬಿಂದುಗಳನ್ನು ಬಳಸಿ v ಅನ್ನು ಲೆಕ್ಕಹಾಕಿ ಇದನ್ನೇ ನೀವು ಮಾಡಬೇಕಾಗಿರುವುದು ಏಕೆಂದರೆ ನಾವು ಸಮಯದ ವಿರುದ್ಧ ಸಬ್ಸ್ಟ್ರೇಟ್ನ ಸಾಂದ್ರತೆಯನ್ನು ಹೊಂದಿದ್ದೇವೆ ದರವು ಡೆಲ್ಟಾ S by ಡೆಲ್ಟಾ t ಆ ಸಣ್ಣ ಮಧ್ಯಂತರದಲ್ಲಿ ಅದನ್ನೇ ನಾವು ಅಂದಾಜು ಮಾಡುತ್ತಿರುವುದು ಮತ್ತು ನಾವು ಆ ಡೆಲ್ಟಾ S by ಡೆಲ್ಟಾ t ಅನ್ನು ಸಮಯದ ಮಧ್ಯಭಾಗಕ್ಕೆ ನಿಯೋಜಿಸಿದರೆ ಅಂದರೆ ಅದೇ ರೀತಿ ನಾವು ಮಾಡಬೇಕಾಗಿರುವುದು ನಾವು ಡೇಟಾವನ್ನು ಹೊಂದಿರುವಾಗ ಅಗತ್ಯವಾದ ನಿಯತಾಂಕಗಳನ್ನು ಪಡೆಯಲು ನಾವು ಡೇಟಾದ ಸಂಪೂರ್ಣ ಸೆಟ್ ಅನ್ನು ಬಳಸಬೇಕಾಗುತ್ತದೆ ಇದು ಪ್ರಾಯೋಗಿಕ ಡೇಟಾ ಆದ್ದರಿಂದ 1 by v ವರ್ಸಸ್ 1 by S ನೀವು ಈ ರೀತಿಯ ರೇಖೆಯನ್ನು ಪಡೆಯುತ್ತೀರಿ Y ಇಂಟರ್ಸೆಪ್ಟ್ 1 by v m ಮತ್ತು ಸ್ಲೋಪ್ K m by v m ಆಗಿದೆ ಇತರ ರೀತಿಯ ಪ್ಲಾಟ್ಗಳನ್ನು ಸಹ ಬಳಸಬಹುದು ನಾವು ವಿವರಗಳಿಗೆ ಹೋಗವುದಿಲ್ಲ ನಿಮ್ಮ ಪಠ್ಯ ಪುಸ್ತಕ ಸೇರಿದಂತೆ ಕಿಣ್ವ ಚಲನಶಾಸ್ತ್ರದ ಯಾವುದೇ ಪ್ರಮಾಣಿತ ಪುಸ್ತಕವನ್ನು ನೀವು ನೋಡಬಹುದು ಮತ್ತು ಅದು ನಿಮಗೆ ಇತರ ಪ್ಲಾಟ್ಗಳನ್ನು ಸಹ ನೀಡುತ್ತದೆ ಈಗ ಒಂದು ಸಮಸ್ಯೆಯನ್ನು ನಿಯೋಜಿಸೋಣ ನೀವು ಈ ಸಮಸ್ಯೆಯನ್ನು ಪ್ರಯತ್ನಿಸಬಹುದು ಇದಕ್ಕೆ ನಾವು ಈಗ ತಾನೆ ನೋಡಿದ ಪರಿಕಲ್ಪನೆಗಳು ಬೇಕಾಗುತ್ತವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಈ ಉಪನ್ಯಾಸ 5 ಅನ್ನು ಉದ್ಯಮದಲ್ಲಿ ಬಳಸಲಾಗುವ ಕಿಣ್ವಗಳು ಕೈಗಾರಿಕಾ ಕಿಣ್ವಗಳ ಉದಾಹರಣೆಗಳೊಂದಿಗೆ ಪ್ರಾರಂಭಿಸಿದ್ದೇವೆ ತದನಂತರ ನಾವು ಒಂದು ಆಸಕ್ತಿಯ ಉತ್ಪನ್ನವನ್ನು ರೂಪಿಸಲು ಕಿಣ್ವವನ್ನು ಜೈವಿಕ ರಿಯಾಕ್ಟರ್ನಲ್ಲಿ ಬಳಸಬಹುದು ಎಂದು ಹೇಳಿದ್ದೇವೆ ಮತ್ತು ಅದನ್ನೇ ನಾವು ವಿವರವಾಗಿ ನೋಡುತ್ತಿದ್ದೇವೆ ಕಿಣ್ವ ಪ್ರತಿಕ್ರಿಯೆಯ ಚಲನಶಾಸ್ತ್ರ ನಮಗೆ ಬೇಕು ಎಂದು ನಾವು ಹೇಳಿದ್ದೇವೆ ನಾವು ಮೈಕೆಲಿಸ್ ಮೆನ್ಟನ್ ಸಮೀಕರಣದ ವ್ಯುತ್ಪತ್ತಿಯನ್ನು ನೋಡಿದ್ದೇವೆ ಇದು ಎರಡು ನಿಯತಾಂಕಗಳಾದ vm ಮತ್ತು K m ಅನ್ನು ಹೊಂದಿದೆ ಇದು ಮೊನೊಡ್ ಸಮೀಕರಣ ವನ್ನು ಹೋಲುತ್ತದೆ ಇದು ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ಬೆಳವಣಿಗೆಯ ದರದ ವ್ಯತ್ಯಾಸವನ್ನು ವಿವರಿಸುತ್ತದೆ ಇಲ್ಲಿ ಇದು ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ಕಿಣ್ವ ವಾಲ್ಯೂಮೆಟ್ರಿಕ್ ದರದ ವ್ಯತ್ಯಾಸವಾಗಿದೆ ತದನಂತರ ನಾವು v m ಮತ್ತು K m ಅನ್ನು ಬ್ಯಾಚ್ ಸಿಸ್ಟಮ್ ನಿಂದ ಸಮಯದ ಬದಲಾವಣೆಯೊಂದಿಗೆ ಸಬ್ಸ್ಟ್ರೇಟ್ನ ಸಾಂದ್ರತೆಯ ಡೇಟಾದಿಂದ ಲೈನ್ವೀವರ್ ಬರ್ಕ್ ಪ್ಲಾಟ್ ಅನ್ನು ಬಳಸಿ ಕಂಡುಹಿಡಿಯಬಹುದು ಎಂದು ನೋಡಿದ್ದೇವೆ ಈಗ ಈ ಕ್ಲೋಸ್ಡ್ ಎಂಡೆಡ್ ಸಮಸ್ಯೆಯನ್ನು ಪರಿಹರಿಸಲು ನಾವು ಆ ಕೆಲವು ಪರಿಕಲ್ಪನೆಗಳನ್ನು ಬಳಸುತ್ತೇವೆ ದಯವಿಟ್ಟು ಇದನ್ನು ಪ್ರಯತ್ನಿಸಿ ಮತ್ತು ಸಹಜವಾಗಿ ಮುಂದಿನ ಉಪನ್ಯಾಸದಲ್ಲಿ ಇದನ್ನು ಹೇಗೆ ಪರಿಹರಿಸಬೇಕೆಂದು ನಿಮಗೆ ತೋರಿಸುತ್ತೇನೆ ಪ್ರಶ್ನೆಯು ಈ ಕೆಳಗಿನಂತೆ ಓದುತ್ತದೆ ಉದ್ಯಮದ ವಿಜ್ಞಾನಿ ಜೀವಕೋಶದ ಕಲ್ಚರ್ ನಿಂದ ಉಂಟಾಗುವ ಜೀವಾಣು ವನ್ನು ಹೊರಹಾಕುವ ಒಂದು ಹೊಸ ವಿಧಾನವನ್ನು ಕೃಷಿ ಅವಧಿಯಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಜೀವಾಣು ಕಡಿಮೆ ಮಾಡುವುದರ ಮೂಲಕ ಜೀವಕೋಶದ ಇಳುವರಿ ಮತ್ತು ಮಾಧ್ಯಮದ ಮರು ಪರಿಚಲನೆ ಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿದೆ ಜೀವಾಣು ಸಾಂದ್ರತೆಯು 7 5 ಮಿಲಿಮೋಲಾರ್ ಗಿಂತ ಕಡಿಮೆಯಿದ್ದರೆ ಜೀವಕೋಶಗಳ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಅವಳು ಅಧ್ಯಯನ ಮಾಡುತ್ತಿರುವ ನಿರ್ದಿಷ್ಟ ಜೀವಾಣು X ಅವಳು ಬಹಳಷ್ಟು ಸ್ರವಿಸುವಿಕೆಯ ಅವಶ್ಯಕತೆಗಳನ್ನು ಹೊಂದಿದ್ದಾಳೆ E ಕಿಣ್ವವನ್ನು ಬಳಸಿಕೊಂಡು ಕಿಣ್ವದಿಂದ ಒಡೆಯಬಹುದು ಮತ್ತೆ ಸ್ರವಿಸುವಿಕೆ ಈ ಸ್ಥಗಿತವನ್ನು 30 ಡಿಗ್ರಿ c ನಲ್ಲಿ 7 2 ರ pH ನಲ್ಲಿ ಅಧ್ಯಯನ ಮಾಡಲಾಗಿದೆ ಮತ್ತು ಬ್ಯಾಚ್ ಪರಿಸ್ಥಿತಿಗಳಲ್ಲಿ ಈ ಕೆಳಗಿನ ಡೇಟಾವನ್ನು ಪಡೆಯಲಾಗಿದೆ ಇದು X ಸಮಯದೊಂದಿಗೆ ಸಮಯದ ವ್ಯತ್ಯಾಸವಾಗಿದೆ X ಇಲ್ಲಿ ಸಬ್ಸ್ಟ್ರೇಟ್ ಆಗಿದೆ ಅದರ ಬ್ರೇಕ್ಡೌನ್ ಅನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ ಇದು ಶೂನ್ಯ ಸಮಯದಲ್ಲಿ 5 ಅಂಕಗಳನ್ನು ನೀಡುತ್ತದೆ ಇದು 20 ಮಿಲಿಮೋಲಾರ್ ಆಗಿದೆ ಸಮಯ 10 ರಲ್ಲಿ ಅದು 17 7 ಮಿಲಿಮೋಲಾರ್ ಮತ್ತು ಹೀಗೆ ಭಾಗ a ಕಿಣ್ವದ ಅವನತಿ ಗಾಗಿ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳನ್ನು ನಿರ್ಧರಿಸಿ ಅದು ಭಾಗ a ಮತ್ತು b ಒಟ್ಟು ಕಿಣ್ವದ ಸಾಂದ್ರತೆಯು ಮೂರು ಪಟ್ಟು ಹೆಚ್ಚಾದರೆ ಮಾಧ್ಯಮವು 30 ನಿಮಿಷಗಳ ನಂತರ X ನ ವಿಷಕಾರಿ ಮಟ್ಟವನ್ನು ಹೊಂದಿರುತ್ತದೆಯೇ ಉಪನ್ಯಾಸ 5 ಅನ್ನು ನಿಲ್ಲಿಸಲು ಇದು ಉತ್ತಮ ಸಮಯವಾಗಿದೆ ನಾವು ಮತ್ತೆ ಉಪನ್ಯಾಸ 6 ರಲ್ಲಿ ಭೇಟಿಯಾಗುತ್ತೇವೆ ನಿಮ್ಮನ್ನು ಅಲ್ಲಿ ನೋಡೋಣ